ನಮಸ್ಕಾರ ಮತ್ತು ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಪ್ರದರ್ಶನಕ್ಕೆ ಸ್ವಾಗತ ಈ ಪ್ರದರ್ಶನದಲ್ಲಿ ನಾವು ROP ದಾಳಿಯನ್ನು ನೋಡುತ್ತೇವೆ ಈಗ ROP ದಾಳಿಗಳನ್ನು ಮಾಡುವುದು ಅತ್ಯಂತ ಕಷ್ಟಕರವಾಗಿದೆ ಹಾಗಾಗಿ ನಾನು ನಿರ್ದಿಷ್ಟವಾಗಿ ನಿಯೋಜನೆ ಮಾಡುತ್ತಿರುವಾಗ ಕೋರ್ಸ್ನಲ್ಲಿ ಕೆಲವು ವಿದ್ಯಾರ್ಥಿಗಳು ಸಲ್ಲಿಸಿದ ಒಂದು ಅಸೈನ್ಮೆಂಟ್ ಬಗ್ಗೆ ನಾವು ನೋಡುತ್ತಿದ್ದೇವೆ ಆದ್ದರಿಂದ ಈ ನಿಯೋಜನೆಯು ROP ಎಂಬ ಡೈರೆಕ್ಟರಿಯಲ್ಲಿರುವ ಫೈಲ್ನೊಂದಿಗೆ ಕೆಲಸ ಮಾಡುತ್ತದೆ ಮತ್ತು ನೀವು ಈ ಫೈಲ್ ಅನ್ನು ಡೌನ್ಲೋಡ್ ಮಾಡಬಹುದು ಇದು VM ನ ಭಾಗವಾಗಿದ್ದು ಈ ಕೋರ್ಸ್ ಮತ್ತು VM ನಲ್ಲಿ nptel codesmodule4ROP ಡೈರೆಕ್ಟರಿಯಲ್ಲಿ ಈ ಅಗತ್ಯ ಕೋಡ್ ಅನ್ನು ನೀವು ಕಾಣಬಹುದು ಆದ್ದರಿಂದ ದಾಳಿ ಮಾಡಿದ ಫೈಲ್ TUT2 C ಟ್ಯುಟೋರಿಯಲ್ 2 ಮೂಲಭೂತವಾಗಿ ಬಹಳಷ್ಟು ವಿಷಯಗಳಿವೆ ಒಂದು ಮುಖ್ಯವಿತ್ತು ಮತ್ತು ಅಲ್ಲಿ ಒಂದು concatenate first chars ಕಾರ್ಯವಿತ್ತು ಮತ್ತು ಈ ಕೋಡ್ಗಳನ್ನು ಬರೆದ ವಿದ್ಯಾರ್ಥಿಗಳಿಗೆ ನಾನು ಕ್ರೆಡಿಟ್ ನೀಡಬೇಕು ಆದ್ದರಿಂದ ಅವರ ರೋಲ್ ಸಂಖ್ಯೆಗಳು ಇಲ್ಲಿವೆ ಈ ಕೋಡ್ನ ಸರಿಯಾದ ಕೆಲಸವು ಕೆಳಕಂಡಂತಿದೆ ಆದ್ದರಿಂದ ನೀವು ನೋಡಿ ಇದು ಕಾರ್ಯಗತಗೊಳಿಸಬಹುದಾದ tut2 ಇದು ಈ ರೀತಿಯ ಹತ್ತು ಪದಗಳನ್ನು ನೀಡುತ್ತದೆ ಮತ್ತು ಔಟ್ಪುಟ್ ಪ್ರತಿ ಇನ್ಪುಟ್ ಪದದ ಮೊದಲ ಅಕ್ಷರವಾಗಿದೆ ಆದ್ದರಿಂದ ABCDಯಿಂದ J ಗೆ ಮೊದಲ ಅಕ್ಷರಗಳನ್ನು ಪರದೆಯ ಮೇಲೆ ಮುದ್ರಿಸಲಾಗಿದೆ ಎಂದು ನೀವು ಇಲ್ಲಿ ನೋಡುತ್ತೀರಿ ಆದ್ದರಿಂದ ಈ ಪ್ರೋಗ್ರಾಂ ಏನು ಮಾಡುತ್ತದೆ ಮತ್ತು ಈ ಪ್ರೋಗ್ರಾಂನಲ್ಲಿ ದುರ್ಬಲತೆ ಇದೆ ದುರ್ಬಲತೆಯು ಈ ಕಾರ್ಯದಲ್ಲಿ ಇರುತ್ತದೆ concatenate first chars ಮತ್ತು ನಾವು ದುರ್ಬಲತೆ ಏನೆಂದು ಹೋಗುವುದಿಲ್ಲ ಆದರೆ ಇದನ್ನು ಒಂದು ನಿಯೋಜನೆ ಎಂದು ನಂಬುತ್ತೇವೆ ಮತ್ತು ಈ ಕಾರ್ಯದಲ್ಲಿ ಈ ದುರ್ಬಲತೆಯನ್ನು ಕಂಡುಹಿಡಿಯಲು ಯಾವುದೇ ವೀಕ್ಷಕರಿಗೆ ಸವಾಲಾಗಿ ನಂಬುತ್ತೇವೆ ಆದರೆ ನಾವು ಇಲ್ಲಿ ನೋಡುವುದೇನೆಂದರೆ ಆ ದುರ್ಬಲತೆಯನ್ನು ಬಳಸುವ ROP ದಾಳಿಯನ್ನು ನಿರ್ಮಿಸಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ROP ದಾಳಿಯ ಗುರಿಯು ಹೇಗಾದರೂ 10 ಅನ್ನು ಲೆಕ್ಕಾಚಾರ ಮಾಡುವುದು ಇದು ROP ಗ್ಯಾಜೆಟ್ಗಳನ್ನು ಬಳಸಿಕೊಂಡು 1 ರಿಂದ 10 ರವರೆಗಿನ ಸಂಖ್ಯೆಗಳ ಉತ್ಪನ್ನವಾಗಿದೆ ಮತ್ತು ಈ ಜಾಗತಿಕ ವೇರಿಯೇಬಲ್ GLB ಯಲ್ಲಿ ಫಲಿತಾಂಶದ ಮೌಲ್ಯವನ್ನು ಭರ್ತಿ ಮಾಡಿ ಆದ್ದರಿಂದ ಈ GLB ಮೌಲ್ಯವನ್ನು ಎಲ್ಲೋ ಮುದ್ರಿಸಲಾಗುತ್ತದೆ ಇಲ್ಲಿ GLB ಮುದ್ರಿಸಿ ಮತ್ತು ಈ ಫೈಲ್ ಅನ್ನು ನೋಡಿದಾಗ ಈ printf ಹೊರತುಪಡಿಸಿ ಬೇರೆಲ್ಲಿಯೂ GLB ಬಳಸುವುದಿಲ್ಲ ಮತ್ತು ನಾವು 10 ಅನ್ನು ಕಂಪ್ಯೂಟಿಂಗ್ ಮಾಡುತ್ತಿಲ್ಲ ಎಂಬುದನ್ನು ಸಹ ಗಮನಿಸಿ ಅಥವಾ ಈ ನಿರ್ದಿಷ್ಟ ಕಾರ್ಯಕ್ರಮದಲ್ಲಿ ಎಲ್ಲಿಯಾದರೂ ಯಾವುದೇ ಇತರ ಅಂಶ ಇರಬಹುದು ಸರಿ ROP ದಾಳಿಯಿಂದ ಪ್ರಾರಂಭಿಸಿ ROP ದಾಳಿಯೊಂದಿಗೆ ಮಾಡಬೇಕಾದ ಮೊದಲ ಕೆಲಸವೆಂದರೆ ಪ್ರೋಗ್ರಾಂನಲ್ಲಿರುವ ಗ್ಯಾಜೆಟ್ಗಳನ್ನು ಗುರುತಿಸುವುದು ಆದ್ದರಿಂದ ಈ ಡೈರೆಕ್ಟರಿಯಲ್ಲಿರುವ ಈ ಉಪಕರಣವನ್ನು ಬಳಸಿಕೊಂಡು ಗ್ಯಾಜೆಟ್ಗಳನ್ನು ಪಡೆಯಬಹುದು ROPGadget master ಈ ROPGadget masterಗೆ ಹೋಗಿ ಮತ್ತು python ROPgadget py -binary ROPtesttut2 ಉಪಕರಣವನ್ನು ಬಳಸಿ ಬೈನರಿಯನ್ನು ಇನ್ಪುಟ್ ಆಗಿ ಸೂಚಿಸಿ ಮತ್ತು ನೀವು ಮೌಲ್ಯಮಾಪನ ಮಾಡಲು ಬಯಸುವ ಕಾರ್ಯಗತಗೊಳಿಸುವ ಮಾರ್ಗವನ್ನು ಒದಗಿಸಿ ಹಾಗಾದರೆ ಈ ಗ್ಯಾಜೆಟ್ ಟೂಲ್ ಏನು ಮಾಡುತ್ತದೆ ROP ಗ್ಯಾಜೆಟ್ ಉಪಕರಣವು ಸಂಪೂರ್ಣ ಕಾರ್ಯಗತಗೊಳಿಸಬಹುದಾದ 2 ರ ಮೂಲಕ ಹಾದುಹೋಗುತ್ತದೆ ಮತ್ತು ಅದು ಕಂಡುಕೊಳ್ಳಬಹುದಾದ ಎಲ್ಲಾ ಸಂಭಾವ್ಯ ಗ್ಯಾಜೆಟ್ಗಳನ್ನು ಗುರುತಿಸುತ್ತದೆ ಆದ್ದರಿಂದ ನಾವು ಈ ಫೈಲ್ e1 ಗೆ ಔಟ್ಪುಟ್ ಅನ್ನು ಮರುನಿರ್ದೇಶಿಸಬಹುದು ಫೈಲ್ e1 ನಲ್ಲಿ ಕೆಲವು ಗ್ಯಾಜೆಟ್ಗಳು ಕಂಡುಬಂದಿವೆ ಆದ್ದರಿಂದ ಈ ಪ್ರತಿಯೊಂದು ಗ್ಯಾಜೆಟ್ಗಳು ಕೆಲವು ಸೂಚನೆಗಳನ್ನು ಹೊಂದಿವೆ ಮತ್ತು ನಂತರ return ಅಥವಾ returnf ಅಥವಾ call ಸೂಚನೆಯನ್ನು ಕೊನೆಯಲ್ಲಿ ಹೊಂದಿದೆ ಎಂಬುದನ್ನು ಗಮನಿಸಿ ಇಲ್ಲಿರುವ ಈ ನಿರ್ದಿಷ್ಟ ವಿಳಾಸವು ನಿರ್ದಿಷ್ಟ ಗ್ಯಾಜೆಟ್ನ ವಿಳಾಸವಾಗಿದೆ ಆದ್ದರಿಂದ ನೀವು ನೋಡುವಂತೆ ಉಪಕರಣವು ಕಾರ್ಯಗತಗೊಳಿಸಬಹುದಾದ tut2 ನಲ್ಲಿ ಹೆಚ್ಚಿನ ಸಂಖ್ಯೆಯ ಗ್ಯಾಜೆಟ್ಗಳನ್ನು ಕಂಡುಕೊಂಡಿದೆ ಮತ್ತು ವಾಸ್ತವವಾಗಿ 13276 ಗ್ಯಾಜೆಟ್ಗಳು ಇವೆ ಈಗ ನಾವು ಬರೆಯಲು ಬಯಸುವ ಪೇಲೋಡ್ಗೆ ಹಿಂತಿರುಗಿ ನಾವು 10 ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಈ ಗ್ಯಾಜೆಟ್ಗಳನ್ನು ಬಳಸುವುದು ಆದ್ದರಿಂದ ಮೂಲಭೂತವಾಗಿ ನಾವು ಮಾಡಬೇಕಾಗಿರುವುದು ಈ 13276 ರಿಂದ ಒಂದು ಗ್ಯಾಜೆಟ್ ಅನ್ನು ಆರಿಸಿಕೊಳ್ಳುವುದು ಅವುಗಳನ್ನು ಸ್ಟಾಕ್ನಲ್ಲಿ ಒಂದು ರೀತಿಯಲ್ಲಿ ಜೋಡಿಸಿ ಇದರಿಂದ ಕೊನೆಯಲ್ಲಿ 10 ಲೆಕ್ಕಾಚಾರ ಮಾಡಲಾಗಿದೆ ನಾವು ಈ ಗ್ಯಾಜೆಟ್ಗಳನ್ನು ಹೇಗೆ ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದರ ಕುರಿತು ವಿವರಗಳಿಗೆ ಹೋಗುವುದಿಲ್ಲ ಆದರೆ ನಾವು ಈ ಕುರಿತು ವರದಿಯನ್ನು ನೋಡುತ್ತೇವೆ ಆದ್ದರಿಂದ ಸಂಪೂರ್ಣ ದಾಳಿಯ ವರದಿ ಇಲ್ಲಿ ಇದೆ ಮತ್ತು ನಾವು ಇಲ್ಲಿ ನೋಡುವುದು ಸ್ಟಾಕ್ ಅನ್ನು ಒಳಗೊಂಡಿರುತ್ತದೆ ನಿರ್ದಿಷ್ಟವಾಗಿ concatenate first chars ಕಾರ್ಯವನ್ನು ನಿರ್ವಹಿಸಿದಾಗ ಸ್ಟಾಕ್ ಅನ್ನು ಹೊಂದಿರುತ್ತದೆ ಈ ಕಾರ್ಯವನ್ನು ಕಾರ್ಯಗತಗೊಳಿಸಿದಾಗ ನಮಗೆ ತಿಳಿದಿರುವಂತೆ ಸ್ಟಾಕ್ ಫ್ರೇಮ್ ಸಕ್ರಿಯವಾಗಿದೆ ಮತ್ತು ಈ ಫ್ರೇಮ್ ಈ ರೀತಿ ಕಾಣುತ್ತದೆ ಆದ್ದರಿಂದ ರಿಟರ್ನ್ ವಿಳಾಸವನ್ನು ಸಂಗ್ರಹಿಸಲಾಗಿದೆ ಇದು 4 ಬೈಟ್ಗಳು ನಂತರ ಹಿಂದಿನ ಫ್ರೇಮ್ ಪಾಯಿಂಟರ್ ಇದೆ ಮುಖ್ಯಕ್ಕೆ ಅನುಗುಣವಾದ ಫ್ರೇಮ್ ಪಾಯಿಂಟರ್ ನಂತರ ಕೆಲವು ಇತರ ಡೇಟಾ ಮತ್ತು ಸ್ಥಳೀಯರು ಇರುತ್ತಾರೆ ಆದ್ದರಿಂದ ನಮ್ಮ ನಿರ್ದಿಷ್ಟ ಸಂಕಲನಕ್ಕಾಗಿ ಸ್ಟಾಕ್ ಮತ್ತು ಸ್ಟಾಕ್ ಫ್ರೇಮ್ನ ಸ್ಥಳಗಳು ಇಲ್ಲಿ ಈ ಕೆಳಗಿನಂತೆ ಇರುತ್ತವೆ ಆದರೆ ನೀವು ಅದನ್ನು ಚಲಾಯಿಸಿದಾಗ ಅಥವಾ ನೀವು ನಿಜವಾಗಿಯೂ ಈ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸಿದಾಗ ಈ ವಿಳಾಸಗಳಿಗೆ ನೀವು ಬೇರೆ ಮೌಲ್ಯವನ್ನು ಪಡೆಯಬಹುದು ಆದಾಗ್ಯೂ ಸ್ಟಾಕ್ನ ರಚನೆ ಮತ್ತು ಸ್ಟಾಕ್ನಲ್ಲಿರುವ ವಿವಿಧ ಡೇಟಾದ ಸಾಪೇಕ್ಷತೆಯು ಒಂದೇ ಆಗಿರುತ್ತದೆ ಆದ್ದರಿಂದ ROP ದಾಳಿ ವಾಸ್ತವವಾಗಿ ಏನು ಮಾಡುತ್ತದೆ ಎಂದರೆ ಅದು ಈ ರಿಟರ್ನ್ ಅನ್ನು main ಗೆ ಬದಲಾಯಿಸುತ್ತದೆ ಮತ್ತು ಇಲ್ಲಿ ಗ್ಯಾಜೆಟ್ಗಳನ್ನು ಭರ್ತಿ ಮಾಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ಈ ಹಂತದಲ್ಲಿ ಇರಿಸಲಾಗಿರುವ ಮೊದಲ ಗ್ಯಾಜೆಟ್ಗಳಿಂದ ಪ್ರಾರಂಭಿಸಿ ನೀವು ಈ ರೀತಿಯಾಗಿ ಮೇಲಕ್ಕೆ ಹೋಗುವ ಗ್ಯಾಜೆಟ್ಗಳನ್ನು ಹೊಂದಿರುತ್ತೀರಿ ಅಂದರೆ ಈ ಪ್ರತಿಯೊಂದು ಗ್ಯಾಜೆಟ್ಗಳು 10 ಅನ್ನು ಕಂಪ್ಯೂಟಿಂಗ್ ಮಾಡುವಲ್ಲಿ ಕೆಲವು ಕಾರ್ಯಾಚರಣೆಯನ್ನು ಹೊಂದಿರುತ್ತವೆ ನಾವು 14 ಗ್ಯಾಜೆಟ್ಗಳನ್ನು ಬಳಸುತ್ತೇವೆ ಟ್ಯುಟೋರಿಯಲ್ 2 ರಲ್ಲಿ ಗ್ಯಾಜೆಟ್ ಟೂಲ್ ಬಳಸಿ ಕಾಣುವ 13000 ಬೆಸ ಗ್ಯಾಜೆಟ್ಗಳ ಜಾಗದಿಂದ ಆಯ್ಕೆ ಮಾಡಲಾಗಿದೆ ಮತ್ತು ಇವುಗಳನ್ನು ಬಳಸಿದ 13 ಗ್ಯಾಜೆಟ್ಗಳು ಇವಾಗಿವೆ ಆದ್ದರಿಂದ ಈ ಗ್ಯಾಜೆಟ್ಗಳು ಕಾರ್ಯನಿರ್ವಹಣೆಯಲ್ಲಿ ಭಿನ್ನವಾಗಿರುತ್ತವೆ ಇದು ಕೇವಲ no op ಆಪರೇಶನ್ಗೆ ಸಮನಾದ ರಿಟರ್ನ್ನಂತೆಯೇ ಈ ಗ್ಯಾಜೆಟ್ ಸಂಖ್ಯೆ 6 ರಂತಹ ಹೆಚ್ಚು ಸಂಕೀರ್ಣವಾದ ವಿಷಯವಾಗಿದೆ ಇದು ಮೂಲಭೂತವಾಗಿ ಪೂರ್ಣಾಂಕ ಗುಣಾಕಾರವಾಗಿದೆ ಇದು ಸೂಚಿಸಿದ ಕೆಲವು ವಿಷಯಗಳನ್ನು ಗುಣಿಸುತ್ತದೆ EX ರಿಜಿಸ್ಟರ್ನೊಂದಿಗೆ ECX ರಿಜಿಸ್ಟರ್ ಈ ಪ್ರತಿಯೊಂದು ಗ್ಯಾಜೆಟ್ಗಳ ವಿವರಣೆಯು ಇಲ್ಲಿ ಲಭ್ಯವಿದೆ ಆದ್ದರಿಂದ 10 ಅನ್ನು ಲೆಕ್ಕಾಚಾರ ಮಾಡಲು ನಾವು ಏನು ಮಾಡುತ್ತೇವೆ ನಾವು ಗ್ಯಾಜೆಟ್ಗಳನ್ನು ಆಯ್ಕೆ ಮಾಡುತ್ತೇವೆಯೇ ಮತ್ತು ಈ ಎಲ್ಲಾ ಗ್ಯಾಜೆಟ್ಗಳು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಿದ ನಂತರ ನಾವು 10 ಅನ್ನು ಪೂರ್ಣಗೊಳಿಸಲು ಅಥವಾ ಪಡೆದುಕೊಳ್ಳಲು ಸಾಧ್ಯವಾಗುವಂತೆ ಅವರು ಸ್ಟಾಕ್ನಲ್ಲಿ ಇರಿಸಿರುವ ಕಾರ್ಯಾಚರಣೆಗಳ ಅನುಕ್ರಮವನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಾ ಎಲ್ಲಾ ಗ್ಯಾಜೆಟ್ಗಳನ್ನು ಹೊಂದಿರುವ ಮಾರ್ಪಡಿಸಿದ ಸ್ಟಾಕ್ ಈ ರೀತಿ ಕಾಣುತ್ತದೆ ಆದ್ದರಿಂದ ಇದು ಈ ಸ್ಥಳದಲ್ಲಿ ಇರಿಸಲಾಗಿರುವ ಗ್ಯಾಜೆಟ್ ಸಂಖ್ಯೆ 1 ರಿಂದ ಆರಂಭವಾಗುತ್ತದೆ ಈ ಸ್ಥಳವು ಮೂಲತಃ ನಾವು ನೋಡಿದ ಮುಖ್ಯಕ್ಕೆ ಮರಳಿತು ಮತ್ತು ಈಗ ನಾವು ಒಂದು ಬಫರ್ ಅನ್ನು ತುಂಬಿರುತ್ತೇವೆ ಮತ್ತು ಈ ರಿಟರ್ನ್ ಅನ್ನು ಮುಖ್ಯ ಅನುಕ್ರಮವಾಗಿ ಗ್ಯಾಜೆಟ್ಗಳ ಅನುಕ್ರಮದೊಂದಿಗೆ ಬದಲಾಯಿಸುತ್ತೇವೆ ಆದ್ದರಿಂದ ಎಸ್ಎಕ್ಯುಷನ್ ಸಮಯದಲ್ಲಿ ಏನಾಗುತ್ತದೆ ಮೊದಲು ಗ್ಯಾಜೆಟ್ 1 ಕಾರ್ಯಗತಗೊಳ್ಳುತ್ತದೆ ಮತ್ತು ಗ್ಯಾಜೆಟ್ 1 ರಲ್ಲಿನ ರಿಟರ್ನ್ ಈ ವಿಳಾಸವನ್ನು ಸ್ಟಾಕ್ ನಿಂದ ಗ್ಯಾಜೆಟ್ 2 ಗೆ ಅನುರೂಪವಾಗಿದೆ ಮತ್ತು ಅದನ್ನು ಕಾರ್ಯಗತಗೊಳಿಸುತ್ತದೆ ನಂತರ ಗ್ಯಾಜೆಟ್ 3 ಗ್ಯಾಜೆಟ್ 4 ಹೀಗೆ ಕಾರ್ಯನಿರ್ವಹಿಸುತ್ತದೆ ಗ್ಯಾಜೆಟ್ಗಳನ್ನು ಇರಿಸುವ ಅನುಕ್ರಮವು 10 ಅನುಕ್ರಮದ ಕೊನೆಯಲ್ಲಿ ಲೆಕ್ಕಾಚಾರ ಮಾಡಲಾಗಿದೆ ಹೆಚ್ಚು ನಿರ್ದಿಷ್ಟವಾಗಿ ಹೇಳುವುದಾದರೆ ಉದಾಹರಣೆಗೆ ಈ ಪ್ರತಿಯೊಂದು ಅನುಕ್ರಮಗಳು ಉದಾಹರಣೆಗೆ ಈ ಸ್ಥಾನದಲ್ಲಿ ನಾವು 3 ಅನ್ನು ಗಣಿಸಿದ್ದೆವು ಮತ್ತು ಫಲಿತಾಂಶ 3 ಕ್ಕೆ ಜಾಗತಿಕ ವೇರಿಯಬಲ್ GLBಯಲ್ಲಿ ಇರಿಸಲಾಗುವುದು ಈ ಸ್ಥಳದಲ್ಲಿ GA 9 ಇರುವ ಗ್ಯಾಜೆಟ್ಗಳಿಂದ GA 8 ಗೆ ಇಲ್ಲಿರುವ ಗ್ಯಾಜೆಟ್ನಿಂದ ನಾವು ಇಲ್ಲಿ 4 ಅನ್ನು ಲೆಕ್ಕ ಹಾಕುತ್ತೇವೆ 4 ಅನ್ನು GLBಯಲ್ಲಿ ಶೇಖರಿಸಿಡಬಹುದಿತ್ತು ಈಗ ಇದನ್ನು 5 6 ರಂತೆ ಹಲವಾರು ಬಾರಿ ಪುನರಾವರ್ತಿಸಲಾಗುತ್ತದೆ ಮತ್ತು ಸಂಪೂರ್ಣ 10 ರವರೆಗೆ ಪುನರಾವರ್ತಿಸಲಾಗುತ್ತದೆ ಲೆಕ್ಕಾಚಾರ ಮಾಡಲಾಗಿದೆ ಮಾಡಲು ಪ್ರಯತ್ನಿಸುತ್ತಿರುವಾಗ ಬಹುಶಃ ಎದುರಾಗಬಹುದಾದ ಒಂದು ಅಡಚಣೆಯೆಂದರೆ ಸ್ಟಾಕ್ ವಿಭಾಗವು ವಾಸ್ತವವಾಗಿ ಉಕ್ಕಿ ಹರಿಯಬಹುದು ಏಕೆಂದರೆ ಇದು ಮುಖ್ಯ ಕಾರ್ಯದ ನಂತರ ಶೀಘ್ರದಲ್ಲೇ ಕರೆಯಲ್ಪಡುವ ಎರಡನೇ ಕಾರ್ಯವಾಗಿದೆ ಆದ್ದರಿಂದ ಸ್ಟಾಕ್ನ ವಿಷಯವು ತುಲನಾತ್ಮಕವಾಗಿ ಚಿಕ್ಕದಾಗಿದೆ ಮತ್ತು ನಾವು ಈ ಸ್ಟ್ಯಾಕ್ನಲ್ಲಿ ಗ್ಯಾಜೆಟ್ಗಳನ್ನು ಸೇರಿಸುತ್ತಿದ್ದರೆ ಸ್ಟಾಕ್ ಸುಲಭವಾಗಿ ತುಂಬಿ ಹರಿಯಬಹುದು ಮತ್ತು ಉದ್ದೇಶಿಸಿದಂತೆ ಕೆಲಸ ಮಾಡುವುದಿಲ್ಲ ಆದ್ದರಿಂದ ಗ್ಯಾಜೆಟ್ಗಳನ್ನು ಆಯ್ಕೆ ಮಾಡಲು ಮತ್ತು ಗ್ಯಾಜೆಟ್ಗಳನ್ನು ಇರಿಸಲು ಸಾಕಷ್ಟು ಟ್ರಿಕಿ ಮಾರ್ಗವಾಗಿದೆ ಇದರಿಂದ ಅಗತ್ಯವಾದ ಪೇಲೋಡ್ ಕಾರ್ಯಗತಗೊಳ್ಳುತ್ತದೆ ಆದ್ದರಿಂದ ಈ ವಿಷಯವು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ನಾವು ಇದರ ಇಂಟರ್ನಲ್ಗಳ ಬಗ್ಗೆ ವಿವರಗಳಿಗೆ ಹೋಗುವುದಿಲ್ಲ ಏಕೆಂದರೆ ಇದು ಅತ್ಯಂತ ಸಂಕೀರ್ಣವಾಗಿದೆ ಮತ್ತು ಮೂಲಭೂತವಾಗಿ ಈ ಕೋರ್ಸ್ನ ವ್ಯಾಪ್ತಿಯಿಂದ ಹೊರಗಿದೆ ಇದನ್ನು ಚಲಾಯಿಸಿ ಮತ್ತು ಇನ್ಪುಟ್ ಎಂದರೆ ಗ್ಯಾಜೆಟ್ಗಳನ್ನು ಇರಿಸುವ ಇನ್ಪುಟ್ ಈ input vm ಫೈಲ್ನಲ್ಲಿದೆ ಆದ್ದರಿಂದ ಇದು ಬೈನರಿ ಫೈಲ್ ಆಗಿದೆ ನಾವು ಅದನ್ನು od ಆಜ್ಞೆಯಿಂದ ತೆರೆಯಬಹುದು ಇದು ನಿಜವಾಗಿಯೂ ಟ್ಯುಟೋರಿಯಲ್ ಪ್ರೋಗ್ರಾಂಗೆ ರವಾನಿಸಲಾದ ಇನ್ಪುಟ್ ಆಗಿದೆ ಆದ್ದರಿಂದ ಈ ROP ಗ್ಯಾಜೆಟ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೋಡೋಣ ಆದ್ದರಿಂದ payload vm py ಇದೆ ಈ ನಿರ್ದಿಷ್ಟ ಕೋಡ್ ಗ್ಯಾಜೆಟ್ಗಳನ್ನು ಜೋಡಿಸುತ್ತದೆ ಮತ್ತು ಅಗತ್ಯವಿರುವ ಇನ್ಪುಟ್ ಅನ್ನು ಇಲ್ಲಿ ಸ್ಟ್ರಿಂಗ್ Y ನಲ್ಲಿ ಇರಿಸಲಾಗುತ್ತದೆ ಮತ್ತು ಅಂತಿಮವಾಗಿ Y ಅನ್ನು ಮುದ್ರಿಸಲಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇದು ನಿರ್ದಿಷ್ಟ ಪೈಥಾನ್ ಸ್ಕ್ರಿಪ್ಟ್ ಆಗಿದ್ದು ಅಲ್ಲಿ ಗ್ಯಾಜೆಟ್ಗಳನ್ನು ಜೋಡಿಸಲಾಗುತ್ತದೆ ಮತ್ತು ಅಂತಿಮವಾಗಿ ಫೈಲ್ input vm ಅನ್ನು ರಚಿಸಲಾಗುತ್ತದೆ ಆದ್ದರಿಂದ ನಾವು ಈ tut2 ಅನ್ನು ರನ್ ಮಾಡುತ್ತೇವೆ ಈ ದುರುದ್ದೇಶಪೂರಿತ ಇನ್ಪುಟ್ ಅನ್ನು ನೀಡಿ ಇದು input vm ಮತ್ತು GLBಯಲ್ಲಿನ ಮೌಲ್ಯ 3628800 ಎಂದು ನಾವು ನೋಡುತ್ತೇವೆ ಇದು ಮೂಲಭೂತವಾಗಿ 10 ಕ್ಕೆ ಮೌಲ್ಯವಾಗಿದೆ ಇವುಗಳನ್ನು ನೀವು ಪರಿಶೀಲಿಸಬಹುದು ಆದ್ದರಿಂದ ಈ ಕೋಡ್ನಲ್ಲಿ ಒಂದು ಸಮಸ್ಯೆ ಎಂದರೆ ವಿಭಜನೆಯ ದೋಷವಿದೆ ಮತ್ತು 10 ರ ನಂತರ ಮುದ್ರಿಸಲಾಗುತ್ತದೆ ಮತ್ತು ಇದಕ್ಕೆ ಕಾರಣವೆಂದರೆ ಪ್ರೋಗ್ರಾಂ ಅನ್ನು ಉತ್ತಮ ರೀತಿಯಲ್ಲಿ ನಿರ್ಗಮಿಸುವುದರೊಂದಿಗೆ ಸುರಕ್ಷಿತ ರೀತಿಯಲ್ಲಿ ಕೊನೆಗೊಳಿಸಲಾಗಿಲ್ಲ ಹಾಗಾಗಿ ನಾನು ಒಂದು ಅಸೈನ್ಮೆಂಟ್ ಅಥವಾ ಅತ್ಯಂತ ಕಠಿಣ ಸವಾಲನ್ನು ಬಿಡುತ್ತೇನೆ ಈ ಕೋರ್ಸ್ನಲ್ಲಿ ಅತ್ಯಂತ ಕಷ್ಟಕರವಾದ ಸವಾಲು ಎಂದರೆ ಈ ನಿರ್ದಿಷ್ಟ ಕೋಡ್ ಅನ್ನು ROP ಗ್ಯಾಜೆಟ್ ಆಕರ್ಷಕವಾಗಿ ಮುಕ್ತಾಯಗೊಳಿಸುವ ರೀತಿಯಲ್ಲಿ ಮಾರ್ಪಡಿಸುವುದು ಧನ್ಯವಾದ